ನೀವು ಎಂಬೆಡೆಡ್ ಸಿಸ್ಟಮ್ ಅನ್ನು ವಿನ್ಯಾಸ ಹಾಗೂ ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಬಾಹ್ಯ ಪ್ರಪಂಚದ ಜೊತೆ ಸಂಪರ್ಕಿಸಬೇಕಾಗುತ್ತದೆ ಅಲ್ಲಿ ವಿವಿಧ ರೀತಿಯ ಸೆನ್ಸರ್ಗಳು ಆಕ್ಟುಏಟರ್ಗಳು ಇರುತ್ತವೆ ಇವುಗಳಿಂದ ಬರುವ ವೋಲ್ಟೇಜ್ಗಳ ಗುಣ ಬಹಳಷ್ಟು ಬಾರಿ ಅನಲಾಗ್ ಆಗಿರುತ್ತದೆ ಅಪರೂಪಕ್ಕೆ ಡಿಜಿಟಲ್ ಆಗಿರುತ್ತದೆ ಹಾಗೆಯೇ ಆಕ್ಟುಏಟರ್ ಗಳನ್ನು ಸಕ್ರಿಯಗೊಳಿಸುವ ಸಂಧರ್ಭದಲ್ಲಿ ಹೆಚ್ಚಿನ ಬಾರಿ ಅವುಗಳಿಗೆ ಅನಲಾಗ್ ನಿಯಂತ್ರಣ ಸಂಕೇತ ಕೊಡಬೇಕಾಗುತ್ತದೆ ಈ ಕಾರಣಕ್ಕಾಗಿಯೇ ಮೈಕ್ರೋಕಂಟ್ರೋಲ್ಲರ್ ಸಂಸ್ಕರಣ ಘಟಕದ ಜೊತೆ ಡಿಜಿಟಲ್ ಇಂದ ಅನಲಾಗ್ ಪರಿವರ್ತಕ ಹಾಗೂ ಅನಲಾಗ್ ಇಂದ ಡಿಜಿಟಲ್ ಪರಿವರ್ತಕಗಳನ್ನು ಹೊಂದಿರಬೇಕಾಗುತ್ತದೆ ಈ ಉಪನ್ಯಾಸದ ವಿಷಯ ಡಿಜಿಟಲ್ ಇಂದ ಅನಲಾಗ್ ಪರಿವರ್ತನೆ ಇಲ್ಲಿ ನಾವು ಡಿಜಿಟಲ್ ಇಂದ ಅನಲಾಗ್ ಪರಿವರ್ತನೆ ಮಾಡುವ ವಿವಿಧ ವಿಧಾನಗಳನ್ನು ಅಭ್ಯಾಸ ಮಾಡೋಣ ಈ ಉಪನ್ಯಾಸದಲ್ಲಿ ನಾವು ಡಿಜಿಟಲ್ ಇಂದ ಅನಲಾಗ್ ಪರಿವರ್ತನೆಯ ಕೆಲವು ಮೂಲ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಡಿಎ ಪರಿವರ್ತಕಗಳನ್ನುDA converter ಕಾರ್ಯಗತಗೊಳಿಸುವ ಎರಡು ಬೇರೆ ವಿನ್ಯಾಸ ಶೈಲಿಗಳನ್ನು ಚರ್ಚಿಸುತ್ತೇವೆ ಅನಲಾಗ್ ಪ್ರಪಂಚದ ಜೊತೆ ಅಂತರ ಸಂಪರ್ಕ ಹೊಂದಲು ಇಲ್ಲಿ ನಾನು ಒಂದು ನಿರ್ದೇಶನ ಚಿತ್ರವನ್ನು ತೋರಿಸುತ್ತಿದ್ದೇನೆ ಮೈಕ್ರೋಕಂಟ್ರೋಲ್ಲರ್ ಇಲ್ಲಿದೆ ಹಾಗೂ ಇದು ನಿಜವಾದ ಸಂಸ್ಕರಣಾ ಘಟಕ ಅಥವಾ ಡಿಜಿಟಲ್ ಸಿಸ್ಟಮ್ ಆಗಿದೆ ಹೊರಗಿನಿಂದ ನೀವು ನೋಡುತ್ತಿರುವ ಭೌತಿಕ ವೇರಿಯೇಬಲ್ ನೀವು ಸಂವೇದಕವನ್ನು ಉಪಯೋಗಿಸಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಇದನ್ನು ವೋಲ್ಟೇಜ್ ಆಗಿ ಪರಿವರ್ತಿಸುವ ಟ್ರಾನ್ಸ್ ಡ್ಯೂಸರ್ ಎಂದು ಕರೆಯಲಾಗುತ್ತದೆ ಎಡಿ ಪರಿವರ್ತಕವುAD converter ಈ ವೋಲ್ಟೇಜ್ ಅನ್ನು ಡಿಜಿಟಲ್ ಇನ್ಪುಟ್ ಆಗಿ ಪರಿವರ್ತಿಸುತ್ತದೆ ಮತ್ತು ಮೈಕ್ರೋಕಂಟ್ರೋಲ್ಲರ್ ಡಿಜಿಟಲ್ ಇನ್ಪುಟ್ ಅನ್ನು ನೇರವಾಗಿ ಓದಬಲ್ಲದಾಗಿದೆ ಹಾಗೆಯೇ ಅದು ಆಕ್ಟುಏಟರ್ಗಳನ್ನು ಸಕ್ರಿಯಗೊಳಿಸಬೇಕಾದಾಗ ಒಂದು ಡಿಜಿಟಲ್ ಔಟ್ಪುಟ್ ನೀಡುತ್ತದೆ ಈ ಔಟ್ಪುಟ್ ಅನ್ನು ಡಿಎ ಪರಿವರ್ತಕದ ಮೂಲಕ ವೋಲ್ಟೇಜ್ ಆಗಿ ಪರಿವರ್ತಿಸಲಾಗುತ್ತದೆ ಇದು ಆಕ್ಟುಏಟರ್ಗೆ ನೀಡಲಾಗುವ ಅನಲಾಗ್ ವೋಲ್ಟೇಜ್ ಆಗಿದೆ ಇವು ಒಂದು ಎಂಬೆಡೆಡ್ ಸಿಸ್ಟಮ್ನ ಮೂಲ ಘಟಕಗಳಾಗಿವೆ ಡಿಎ ಪರಿವರ್ತಕಗಳುDA converter ಅಥವಾ ಡಿಜಿಟಲ್ ಇಂದ ಅನಲಾಗ್ ಪರಿವರ್ತಕ ಎಂದರೇನು ಈ ಚಿತ್ರವನ್ನು ನೋಡಿ ಇನ್ಪುಟ್ ಕಡೆಯಲ್ಲಿ ನಾವು ಒಂದು ಡಿಜಿಟಲ್ ವರ್ಡ್ ಅನ್ನು ನೀಡುತ್ತಿದ್ದೇವೆ ಈ ಉದಾಹರಣೆಯಲ್ಲಿ 4 ಬಿಟ್ ವರ್ಡ್ ಅನ್ನು ತೋರಿಸುತ್ತಿದ್ದೇನೆ D0 D1 D2 D3 ಇದನ್ನು ಡಿ ಎಂದು ಕರೆಯೋಣ ಇದು ಈ ಸಂಖ್ಯೆಯ ದಶಮಾನ ಸಂಖ್ಯೆಗೆ ಸಮ ಔಟ್ಪುಟ್ ಕಡೆಯಲ್ಲಿ ಅನಲಾಗ್ ವೋಲ್ಟೇಜ್ ಉತ್ಪಾದನೆಯಾಗುತ್ತದೆ ಈ ಅನಲಾಗ್ ವೋಲ್ಟೇಜ್ ನಿರಂತರವಾಗಿರುತ್ತದೆ ಮತ್ತೆ ಇನ್ಪುಟ್ನಲ್ಲಿ ಅನ್ವಯಿಸಿರುವ ಡಿಜಿಟಲ್ ಬೆಲೆಗೆ ಸಮಾನವಾಗಿರುತ್ತದೆ ಈ VOUT D ಗೆ ಸಮಾನ ಅನುಪಾತದಲ್ಲಿ ಇರುತ್ತದೆ ಸಾಮಾನ್ಯವಾಗಿ ನಾವು ಈ ಡಿಎ ಪರಿವರ್ತಕDA converterದಲ್ಲಿ ರೆಫರೆನ್ಸ್ ವೋಲ್ಟೇಜ್ ನೀಡುತ್ತೇವೆ ಹಾಗೂ ಇದು VOUT ನ ಗರಿಷ್ಠ ಬೆಲೆಯನ್ನು ನಿರ್ಧರಿಸುತ್ತದೆ ಈ ಕೋಷ್ಟಕದಲ್ಲಿ ನಾನು ಒಂದು ಸಣ್ಣ ಉದಾಹರಣೆಯನ್ನು ನೀಡಿದ್ದೇನೆ ರೆಫರೆನ್ಸ್ ವೋಲ್ಟೇಜ್ 1 5 ವೋಲ್ಟ್ಸ್ ಎಂದು ಭಾವಿಸಿದ್ದೇನೆ ಇದು 4 ಬಿಟ್ ಡಿಎ ಪರಿವರ್ತಕDA converter ಹಾಗಾಗಿ 0 0 0 0 ಇಂದ 1 1 1 1 ವರೆಗೆ ಹದಿನಾರು ವಿವಿಧ ಸಂಯೋಜನೆಗಳು ಇವೆ 0 0 0 0 ಎಂದರೆ ಔಟ್ಪುಟ್ ವೋಲ್ಟೇಜ್ 0 ವೋಲ್ಟ್ಗಳು 1 ವೋಲ್ಟ್ಗಳು 2 ವೋಲ್ಟ್ಗಳು 3 ವೋಲ್ಟ್ಗಳು 4 ವೋಲ್ಟ್ಗಳು ಹೀಗೆ 15 ವೋಲ್ಟ್ಗಳವರೆಗೆ ಇರುತ್ತದೆ ಔಟ್ಪುಟ್ ವೋಲ್ಟೇಜ್ ಇನ್ಪುಟ್ ಡಿಜಿಟಲ್ ವರ್ಡ್ನ ಅನುಪಾತದಲ್ಲಿ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಸಂಧರ್ಭದಲ್ಲಿ D ಯ ಪ್ರತಿಯೊಂದು ಏರಿಕೆಗೂ ಔಟ್ಪುಟ್ ನಲ್ಲಿ 1 ವೋಲ್ಟ್ ಏರಿಕೆಯಾಗಿದೆ D ನ ಪ್ರತಿ ಬೆಲೆ ಏರಿಕೆಗೆ ಔಟ್ಪುಟ್ ನಲ್ಲಿ ಉಂಟಾಗುವ ಏರಿಕೆಯನ್ನು ಡಿಎ ಪರಿವರ್ತಕDA converterದ ರೆಸೊಲ್ಯೂಷನ್ ಅಥವಾ ಸ್ಟೆಪ್ ಸೈಜ್ ಎಂದು ಕರೆಯುತ್ತಾರೆ ಈ ರೆಸೊಲ್ಯೂಷನ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ಇದು D ಯ ಬದಲಾವಣೆಯಿಂದ ಔಟ್ಪುಟ್ ವೋಲ್ಟೇಜ್ ನಲ್ಲಿ ಉಂಟಾಗುವ ಕನಿಷ್ಠ ಬದಲಾವಣೆ D ಡಿಜಿಟಲ್ ಇನ್ಪುಟ್ ಆಗಿದೆ ನಾವು D ಗೆ 0 1 2 3 4 ಬೆಲೆಗಳನ್ನು ಅನ್ವಯಿಸುತ್ತಿದ್ದೇವೆ D ನ ಬೆಲೆ i ಇಂದ ಮುಂದಿನ ಬೆಲೆ i1 ಗೆ ಬದಲಾಗುವಾಗ ಔಟ್ಪುಟ್ ಅನಲಾಗ್ ವೋಲ್ಟೇಜ್ VOUT ನಲ್ಲಿ ಬದಲಾಗುವ ಬೆಲೆವೇ ಸ್ಟೆಪ್ ಸೈಜ್ ಅಥವಾ ರೆಸೊಲ್ಯೂಷನ್ ಕೆಲವು ಬಾರಿ ನಾವು ಇದನ್ನು ಕನಿಷ್ಠ ಪ್ರಮುಖ ಬಿಟ್ ನ ವೆಯಿಟ್ ಎನ್ನುತ್ತೇವೆ ಏಕೆಂದರೆ ಕನಿಷ್ಠ ಪ್ರಮುಖ ಬಿಟ್ ಬದಲಾದರೆ 1 ರ ಪ್ರಮಾಣದಲ್ಲಿ ಏರಿಕೆಯಾಗುತ್ತದೆ VOUT D ಗೆ ಸಮಾನ ಅನುಪಾತದಲ್ಲಿರುತ್ತದೆ ಈ ಅನುಪಾತದ ಸ್ಥಿರ ಬೆಲೆವೇ ಸ್ಟೆಪ್ ಸೈಜ್ D ಗೆ ಯಾವುದೇ ಬೆಲೆ ನೀಡಿದರೆ ಸ್ಟೆಪ್ ಸೈಜ್ ಅನ್ನು D ಜೊತೆ ಗುಣಿಸಿದಾಗ ಬರುವುದೇ ನಿಜವಾದ ವೋಲ್ಟೇಜ್ ಪೂರ್ಣ ಸ್ಕೇಲ್ ವೋಲ್ಟೇಜ್ನ ಪ್ರತಿಶತವಾಗಿ ರೆಸೊಲ್ಯೂಷನ್ ಅನ್ನು ವ್ಯಾಖ್ಯಾನಿಸಬಹುದು ಸ್ಟೆಪ್ ಸೈಜ್ ಅಥವಾ ರೆಸೊಲ್ಯೂಷನ್ ಅನ್ನು Δ ಎಂದುಕೊಂಡರೆ ಇದನ್ನು ಪೂರ್ಣ ಸ್ಕೇಲ್ ವೋಲ್ಟೇಜ್ ಆದ ಮತ್ತು Vref ಡಿಎ ಪರಿವರ್ತಕದ ಒಟ್ಟಾರೆ ಸ್ಟೆಪ್ ಗಳ ಭಾಗಲಬ್ಧ ಎಂದು ವ್ಯಾಖ್ಯಾನಿಸಬಹುದು 4 ಬಿಟ್ ಪರಿವರ್ತಕದಲ್ಲಿ 0 0 0 0 ಇಂದ 1 1 1 1 ವರೆಗೂ ಹೋಗಬಹುದು ಅಂದರೆ 15 N ಬಿಟ್ ಪರಿವರ್ತಕದಲ್ಲಿ ನಾವು 2N 1 ವರೆಗೂ ಹೋಗಬಹುದು ಒಟ್ಟಾರೆ ವೋಲ್ಟೇಜ್ ಮತ್ತು ಸ್ಟೆಪ್ ಗಳ ಸಂಖ್ಯೆಯ ಭಾಗಲಬ್ಧವು ಪ್ರತಿ ಸ್ಟೆಪ್ ಅಥವಾ ರೆಸೊಲ್ಯೂಷನ್ನ ಎತ್ತರ ಎನಿಸಿಕೊಳ್ಳುತ್ತದೆ N ಬಿಟ್ ಪರಿವರ್ತಕಕ್ಕೆ ಸ್ಟೆಪ್ ಸೈಜ್ ಅಥವಾ ರೆಸೊಲ್ಯೂಷನ್ ಅನ್ನು ಹೀಗೆ ವ್ಯಾಖ್ಯಾನಿಸಬಹುದು ಇದನ್ನು ನಾವು ಶೇಕಡಾವಾರು ಲೆಕ್ಕದಲ್ಲಿ ವ್ಯಕ್ತಪಡಿಸಬೇಕಾದರೆ ಏನು ಮಾಡುವಿರಿ ಈ Δ ವನ್ನು ಪೂರ್ಣ ಸ್ಕೇಲ್ ವೋಲ್ಟೇಜ್ ಆದ Vref ಇಂದ ಭಾಗಿಸುತ್ತೇವೆ 1 ಮತ್ತು 2N - 1 ರ ಭಾಗಲಬ್ಧವನ್ನು 100 ರಿಂದ ಗುಣಿಸಿದಾಗ ಬರುವುದೇ ಶೇಕಡಾವಾರು ರೆಸೊಲ್ಯೂಷನ್ N ಬಿಟ್ ಡಿಎ ಪರಿವರ್ತಕದ ರೆಸೊಲ್ಯೂಷನ್ ಅನ್ನು ಕಂಡುಹಿಡಿಯಬೇಕಾದರೆ ಈ ಸೂತ್ರವನ್ನು ಉಪಯೋಗಿಸುತ್ತೇವೆ ನಮ್ಮ ಬಳಿ ಈ ರೀತಿ ಡಿಎ ಪರಿವರ್ತಕDA converter ಇದೆ ಎಂದು ಭಾವಿಸೋಣ ಮತ್ತು ಡಿಎ ಪರಿವರ್ತಕದ ಇನ್ಪುಟ್DA converter inputಗೆ ಒಂದು ಬೈನರಿ ಕೌಂಟರ್ ಅನ್ನು ಜೋಡಿಸಿದ್ದೇವೆ ಈ ಕೌಂಟರ್ ಏರಿಕೆ ರೂಪದಲ್ಲಿ ಎಣಿಕೆ ಮಾಡುತ್ತದೆ ಮತ್ತು ನಾವು ಇದಕ್ಕೆ ಸತತವಾಗಿ ಕ್ಲಾಕ್ ಅನ್ನು ನೀಡುತ್ತೇವೆ ಕೌಂಟರ್ 0 1 2 3 4 ಹೀಗೆ ಎಣಿಸುತ್ತಿರುತ್ತದೆ ಇದು 4 ಬಿಟ್ ಡಿಎ ಪರಿವರ್ತಕ ಎಂದುಕೊಂಡರೆ ಇಲ್ಲಿ 4 ಸಾಲುಗಳಿವೆ ಮತ್ತು ಇದು 4 ಬಿಟ್ ಕೌಂಟರ್ ಆಗಿದೆ ಕ್ಲಾಕ್ ಎಣಿಸುತ್ತಿರುವಂತೆ ಕೌಂಟರ್ ಸತತವಾಗಿ 0 ಇಂದ 15 ಕ್ಕೆ ಹೋಗಿ ಪುನಃ 0 ಗೆ ವಾಪಸ್ಸು ಬರುತ್ತದೆ ಡಿಎ ಪರಿವರ್ತಕದ ಔಟ್ಪುಟ್DA converter output ಅಲೆಯ ಚಿತ್ರಣವನ್ನು ಗಮನಿಸಿದರೆ ಈ ರೀತಿ ಕಾಣುತ್ತದೆ ಔಟ್ಪುಟ್ ಹಂತ ಹಂತವಾಗಿ 0 ಇಂದ 15 ಕ್ಕೆ ಹೋಗಿ ಪುನಃ 0 ಗೆ ವಾಪಸ್ಸು ಬರುತ್ತದೆ ಮತ್ತೆ 1 2 3 4 ಹೀಗೆ Vref ಗೆ ಆಧಾರವಾಗಿ ಸ್ಟೆಪ್ ಎತ್ತರವನ್ನು ಹೊಂದಿಸಲಾಗುತ್ತದೆ Vref 15 ವೋಲ್ಟ್ ಎಂದರೆ ಪೂರ್ಣ ಸ್ಕೇಲ್ ವೋಲ್ಟೇಜ್ 15V ಅಂದರೆ ಸ್ಟೆಪ್ ಎತ್ತರ 1 ವೋಲ್ಟ್ ಆಗಿರುತ್ತದೆ ಈಗ ಡಿಎ ಪರಿವರ್ತಕದDA converter ವಿಧಗಳ ಬಗ್ಗೆ ಮಾತಾಡೋಣ ನಾನು ಪ್ರಾರಂಭದಲ್ಲಿ ತಿಳಿಸಿದ್ದ ಹಾಗೆ ನಾವು ಬಹು ಸಾಮಾನ್ಯವಾದ ಎರಡು ರೀತಿಯ ಡಿಎ ಪರಿವರ್ತಕಗಳDA converter ಬಗ್ಗೆ ಮಾತನಾಡಲಿದ್ದೇವೆ ಒಂದು ವೆಯ್ಟೆಡ್ ರೆಸಿಸ್ಟರ್ ಬಗೆ ಹಾಗೂ ಮತ್ತೊಂದು ರೆಸಿಸ್ಟಿವ್ ಲಾಡರ್ ಬಗೆ ಮೊದಲನೆಯದು ನಿರ್ಮಿಸಲು ಹಾಗೂ ಅರ್ಥ ಮಾಡಿಕೊಳ್ಳುವುದು ಸುಲಭವಾಗಿದೆ ಆದರೆ ವಿನ್ಯಾಸದ ಕೆಲವು ತೊಂದರೆ ಹಾಗೂ ಸಮಸ್ಯೆಗಳಿವೆ ಇವುಗಳ ಬಗ್ಗೆ ನೋಡೋಣ ಆದರೆ ಎರಡನೆಯ ಬಗೆ ನಿರ್ಮಿಸಲು ಸುಲಭವಾಗಿದೆ ಆದರೆ ಸರ್ಕ್ಯೂಟ್ ವಿನ್ಯಾಸ ಕ್ಲಿಷ್ಟವಾಗಿದೆ ನಾವು ಮೊದಲಿಗೆ ವೆಯ್ಟೆಡ್ ರೆಸಿಸ್ಟರ್ ಬಗೆಯ ಡಿಎ ಪರಿವರ್ತಕದಿಂದDA converter ಪ್ರಾರಂಭಿಸೋಣ n ಬಿಟ್ ಡಿಎ ಪರಿವರ್ತಕದDA converter ವಿನ್ಯಾಸವನ್ನು ಪರಿಗಣಿಸಿದರೆ ಇನ್ಪುಟ್ ನಲ್ಲಿ n ಸಂಖ್ಯೆಯ ಬಿಟ್ ಗಳು ಇರುತ್ತವೆ ಈ ರೀತಿಯ ಡಿಎ ಪರಿವರ್ತಕವನ್ನುDA converter ನಿರ್ಮಿಸುವಾಗ ನಾವು ಗಮನಿಸಬೇಕಾದ ಮೊದಲ ಅಂಶವೆಂದರೆ ನಮಗೆ ವಿವಿಧ ಪ್ರತಿರೋಧಕ ಬೆಲೆಗಳ ಅವಶ್ಯಕತೆ ಇದೆ ಮತ್ತು ಇದು ಈ ಬಗೆಯ ಡಿಎ ಪರಿವರ್ತಕವನ್ನುDA converter ಉತ್ಪಾದಿಸಲು ಇದು ಒಂದು ಪ್ರಮುಖ ಸಮಸ್ಯೆಯಾಗಿದೆ 1 2 ಅಥವಾ 3 ಪ್ರತಿರೋಧಕ ಬೆಲೆಗಳನ್ನು ನಿಖರವಾಗಿ ಉತ್ಪಾದಿಸಬಹುದು ಆದರೆ 16 ಪ್ರತಿರೋಧಕ ಬೆಲೆಗಳನ್ನು ನಿಖರವಾಗಿ ಉತ್ಪಾದಿಸಬೇಕೆಂದರೆ ಇದು ಬಹಳ ಕಷ್ಟದ ಕಾರ್ಯವಾಗುತ್ತದೆ ಈ ವಿಧಾನವು n ವಿವಿಧ ಪ್ರತಿರೋಧಕ ಬೆಲೆಗಳನ್ನು ನಿರೀಕ್ಷಿಸುತ್ತದೆ ಮತ್ತು ಅದರ ಪ್ರಮಾಣ ಮೂಲತಃ R 2R 4R 2 ರ ಗುಣಿತ ಆಗಿರುತ್ತದೆ ಇದು 2n 1 R ವರೆಗೂ ಹೋಗಬಹುದು ವಿವಿಧ ಪ್ರತಿರೋಧಕ ಬೆಲೆಗಳು ವಿದ್ಯುತ್ ಉತ್ಪಾದಿಸಲು ಕಾರಣವಾಗುತ್ತದೆ ನಿಮ್ಮ ಬಳಿ ಪ್ರತಿರೋಧಕ R ಇದೆ ಎಂದು ಭಾವಿಸೋಣ ಇದಕ್ಕೆ ವೋಲ್ಟೇಜ್ ನೀಡಿ ಈ ಪಾಯಿಂಟ್ ಅನ್ನು ಗ್ರೌಂಡ್ ಮಾಡಿದರೆ ಇಲ್ಲಿ ಹರಿಯುತ್ತಿರುವ ವಿದ್ಯುತ್ ನ ಪ್ರಮಾಣ V R ನಾನು n ವಿವಿಧ ಪ್ರತಿರೋಧಕ ಬೆಲೆಗಳನ್ನು ಬಳಸಿದರೆ ಪ್ರತಿರೋಧಕದ ಬೆಲೆದ ಮೇಲೆ ವಿದ್ಯುತ್ ನ ಪ್ರಮಾಣ ನಿರ್ಧರಿತವಾಗುತ್ತದೆ R ಗೆ ಒಂದು ಬೆಲೆವಿದ್ದರೆ 2R ಗೆ ಅದರ ಅರ್ಧದಷ್ಟು ವಿದ್ಯುತ್ ಪ್ರಮಾಣ ಇರುತ್ತದೆ 4R ಗೆ ಅದರ ಅರ್ಧದಷ್ಟು ವಿದ್ಯುತ್ ಪ್ರಮಾಣ ಇರುತ್ತದೆ ಹೀಗೆ ವಿದ್ಯುತ್ ಬೆಲೆಗಳು 2 ರ ಗುಣಿತದಲ್ಲಿ ಬದಲಾಗುತ್ತಿರುತ್ತದೆ ಕಡೆಗೆ ಬರುತ್ತಿರುವ ಒಟ್ಟು ವಿದ್ಯುತ್ ಪ್ರಮಾಣವನ್ನು ಲೆಕ್ಕ ಹಾಕಿದರೆ ಕಡೆಯ DAC ಔಟ್ಪುಟ್ ಬರುತ್ತದೆ ಅದನ್ನು ವೋಲ್ಟೇಜ್ ಗೆ ಪರಿವರ್ತಿಸುವುದಾದರೆ ನಾನು ಮೊದಲೇ ತಿಳಿಸಿರುವಂತೆ ಒಂದು ಮುಖ್ಯ ಕೊರತೆ ಎಂದರೆ ನೀವು ಬಹಳಷ್ಟು ಪ್ರತಿರೋಧಕ ಬೆಲೆಗಳನ್ನು ಉಪಯೋಗಿಸಬೇಕಾಗುತ್ತದೆ ಈ ಸರ್ಕ್ಯೂಟ್ ಹೀಗೆ ಕಾಣಿಸುತ್ತದೆ ನಾನು ವೆಯ್ಟೆಡ್ ರೆಸಿಸ್ಟರ್ ಬಗೆಯ 4 ಬಿಟ್ ಡಿಎ ಪರಿವರ್ತಕವನ್ನು ತೋರಿಸುತ್ತಿದ್ದೇನೆ ನಾವು ಉಪಯೋಗಿಸುತ್ತಿರುವ ಬೆಲೆಗಳು R 2R 4R ಮತ್ತು 8R ಕೇವಲ ಉದಾಹರಣೆಗೆ ನಾನು ಇವುಗಳನ್ನು 1 ಕಿಲೋ ಓಹ್ಮ್ 2 ಕಿಲೋ ಓಹ್ಮ್ 4 ಕಿಲೋ ಓಹ್ಮ್ and 8 ಕಿಲೋ ಓಹ್ಮ್ ಎಂದು ಪರಿಗಣಿಸಿದ್ದೇನೆ ಡಿಜಿಟಲ್ ಇನ್ಪುಟ್ ಗಳು D0 D1 D2 D3 ಎಂದು ನೀಡಲಾಗಿದೆ ಕನಿಷ್ಠ ಮಹತ್ವದ ಬಿಟ್ ಗರಿಷ್ಠ ರೆಸಿಸ್ಟನ್ಸ್ ಗೆ ಸಂಪರ್ಕ ಹೊಂದಿದೆ ಹಾಗೂ ಗರಿಷ್ಠ ಮಹತ್ವದ ಬಿಟ್ ಕನಿಷ್ಠ ರೆಸಿಸ್ಟನ್ಸ್ ಗೆ ಸಂಪರ್ಕ ಹೊಂದಿದೆ ಔಟ್ಪುಟ್ ಕಡೆಯಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಉಪಯೋಗಿಸುತ್ತಿದ್ದೇವೆ ನಾನಿಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸುತ್ತಿಲ್ಲ ಆದರೆ ಮೂಲತಃ ಇದು ಕರೆಂಟ್ ಅನ್ನು ಸಮಾನ ಅನುಪಾತದ ವೋಲ್ಟೇಜ್ ಆಗಿ ಪರಿವರ್ತಿಸುತ್ತದೆ ವಿದ್ಯುತ್ ಹರಿವುಗಳು V R V 2R V 4R ಮತ್ತು V 8 R ಇರುತ್ತವೆ VOUT ನ ಸೂತ್ರವನ್ನು ತೋರಿಸಲಾಗಿದೆ VOUT D ಗೆ ಅನುಪಾತದಲ್ಲಿ ಇರುತ್ತದೆ ವೆಯ್ಟೆಡ್ ರೆಸಿಸ್ಟರ್ ಬಗೆಯ ಡಿಎ ಪರಿವರ್ತಕವುDA converter ಹೀಗೆ ಕಾರ್ಯನಿರ್ವಹಿಸುತ್ತವೆ ಇದನ್ನು ಅರ್ಥಮಾಡಿಕೊಳ್ಳುವುದು ಸರಳವಾಗಿದೆ ಪ್ರತಿ ರೆಸಿಸ್ಟನ್ಸ್ಗಳು ನಿರ್ದಿಷ್ಟ ಬಿಟ್ ನ ವೆಯಿಟ್ ಗೆ ಅನುಪಾತದಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡುತ್ತವೆ ಮತ್ತು ಎಲ್ಲ ವಿದ್ಯುತ್ ಗಳನ್ನು ಆಪರೇಷನಲ್ ಆಂಪ್ಲಿಫೈಯರ್ ಒಟ್ಟುಗೂಡಿಸುತ್ತವೆ ಮತ್ತು ಇದು VOUT ವೋಲ್ಟೇಜ್ ಗೆ ಪರಿವರ್ತಿತವಾಗುತ್ತದೆ ಈಗ ಇನ್ನೊಂದು ಬಗೆಯಾದ ರೆಸಿಸ್ಟಿವ್ ಲಾಡರ್ ಬಗ್ಗೆ ತಿಳಿಯೋಣ ಇಲ್ಲೂ ಸಹ ನಾನು 4 ಬಿಟ್ ಡಿಎ ಪರಿವರ್ತಕವನ್ನು ತೋರಿಸುತ್ತಿದ್ದೇನೆ ಇಲ್ಲಿ ನೀವು ಗಮನಿಸಬೇಕಾದ ಪ್ರಥಮ ಅಂಶವೆಂದರೆ ಬಹಳ ಹೆಚ್ಚಿನ ಸಂಖ್ಯೆಯ ರೆಸಿಸ್ಟನ್ಸ್ಗಳು ಬೇಕಾಗಿವೆ ಮುಂಚಿನ ಸಂಧರ್ಭದಲ್ಲಿ ನಮಗೆ ಕೇವಲ 4 ರೆಸಿಸ್ಟನ್ಸ್ಗಳು ಬೇಕಾಗಿತ್ತು ಆದರೆ ಇಲ್ಲಿ 8 ರೆಸಿಸ್ಟನ್ಸ್ಗಳು ಬೇಕಾಗಿವೆ ಆದರೆ ಒಂದು ಒಳ್ಳೆಯ ಸಂಗತಿ ಎಂದರೆ ಎರಡು ಬಗೆಯ ರೆಸಿಸ್ಟನ್ಸ್ಗಳು ಬೇಕಾಗುತ್ತವೆ R ಮತ್ತು 2R ಹಲವಾರು ವಿವಿಧ ಬಗೆಯ ರೆಸಿಸ್ಟನ್ಸ್ ಬೆಲೆಗಳು ಬೇಕಾಗುವುದಿಲ್ಲ ಈ ಸರ್ಕ್ಯೂಟ್ ಉತ್ಪಾದಿಸುವ ಕರೆಂಟ್ ಅನ್ನು ವೋಲ್ಟೇಜ್ ಆಗಿ ಪರಿವರ್ತಿಸುವ ಅವಶ್ಯಕತೆಯಿಲ್ಲ ಆದರೆ ಡಿಜಿಟಲ್ ಇನ್ಪುಟ್ ಗೆ ಅನುಪಾತವಾದ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಇಲ್ಲೂ ಸಹ ಔಟ್ಪುಟ್ ಕಡೆಯಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಉಪಯೋಗಿಸುತ್ತಿದ್ದೇವೆ ಆದರೆ ನೀವು ನೋಡಬಹುದಾದಂತೆ ಈ ಆಂಪ್ಲಿಫೈಯರ್ ಅನ್ನು ಬೇರೆ ರೀತಿಯಲ್ಲಿ ಜೋಡಿಸುತ್ತಿದ್ದೇವೆ ಇದನ್ನು ವೋಲ್ಟೇಜ್ ಫಾಲ್ಲೋವರ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಇದು ಏನನ್ನೂ ಪರಿವರ್ತಿಸುವುದಿಲ್ಲ ಇನ್ಪುಟ್ ವೋಲ್ಟೇಜ್ ವೋಲ್ಟೇಜ್ ಆಗಿಯೇ ಉಳಿಯುತ್ತದೆ ಆದರೆ ಇದು ಬಫರ್ ರೀತಿ ವರ್ತಿಸಿ ಬೇರೆ ಸರ್ಕ್ಯೂಟ್ ಗೆ ಇದರ ಔಟ್ಪುಟ್ ಜೋಡಿಸಿದಾಗ ಈ ಡಿಎ ಪರಿವರ್ತಕ ಸರ್ಕ್ಯೂಟ್DA converter circuit ನ ಕಾರ್ಯ ನಿರ್ವಹಣೆಗೆ ಅಡ್ಡಿಯಾಗಂತೆ ನೋಡಿಕೊಳ್ಳುತ್ತದೆ ಇಲ್ಲಿ ಉತ್ಪತ್ತಿಯಾಗಿರುವ ವೋಲ್ಟೇಜ್ V ಡಿಜಿಟಲ್ ಇನ್ಪುಟ್ D ಗೆ ಹೇಗೆ ಅನುಪಾತದಲ್ಲಿದೆ ಎಂದು ನೋಡೋಣ Refer Slide Time 1747 ಓಪ್ ಆಂಪ್ ಇನ್ಪುಟ್ ನಲ್ಲಿ ವೋಲ್ಟೇಜ್ಗಳನ್ನು ಲೆಕ್ಕ ಹಾಕುತ್ತೇವೆ ನಿರ್ದಿಷ್ಟ ಸಮಯದಲ್ಲಿ ಒಂದು ಇನ್ಪುಟ್ 1 ಮತ್ತು ಉಳಿದ 3 ಇನ್ಪುಟ್ ಗಳು 0 ಎಂದು ಭಾವಿಸೋಣ ಮೊದಲ ಪ್ರಕರಣದಲ್ಲಿ ಇನ್ಪುಟ್ 1 0 0 0 ಎಂದುಕೊಳ್ಳೋಣ ಅಂದರೆ ಒಂದು ಬಿಟ್ 1 ಮತ್ತು ಉಳಿದ 3 ಬಿಟ್ ಗಳು 0 ಇಲ್ಲಿ ಏನಾಗುತ್ತದೆ ನೋಡೋಣ ಸರ್ಕ್ಯೂಟ್ ಈ ರೀತಿ ಕಾಣಿಸುತ್ತದೆ ಈ ಸರ್ಕ್ಯೂಟ್ ನಲ್ಲಿ ಎಲ್ಲಕಿಂತ ಬಲಕ್ಕೆ ಇರುವ ಇನ್ಪುಟ್ ಗರಿಷ್ಠ ಪ್ರಾಮುಖ್ಯ ಬಿಟ್ ಮತ್ತು ಉಳಿದ ಮೂರು 0 ಗಳು ಕಡಿಮೆ ಪ್ರಾಮುಖ್ಯ ಬಿಟ್ ಗಳು ಈ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಪ್ರಯತ್ನಿಸೋಣ ನೀವು ನೋಡುವ ಈ ಎರಡು ರೆಸಿಸ್ಟನ್ಸ್ಗಳು 2R ಮತ್ತು 2R ಇವು ಗ್ರೌಂಡ್ ಗೆ ಸಮಾನಾಂತರವಾಗಿ ಹೊಂದಿಕೊಂಡಿವೆ ಇದು ಕೇವಲ ಒಂದೇ ರೆಸಿಸ್ಟನ್ಸ್ R ಗ್ರೌಂಡ್ ಗೆ ಸೇರಿಸಿರುವುದಕ್ಕೆ ಸಮಾನವಾಗಿದೆ ಈ ಪ್ರಕಾರವಾಗಿ ಕೆಲವು ಸರಳೀಕರಣಗಳನ್ನು ಮಾಡೋಣ ಇದು R ಆಗುತ್ತದೆ ನಂತರ ಆ R ಮತ್ತು ಈ R ಸರಣಿಯಲ್ಲಿ ಬಂದು ಒಟ್ಟಾರೆ ರೆಸಿಸ್ಟನ್ಸ್ 2R ಆಗುತ್ತದೆ ಮತ್ತೆ ಈ 2R ಹಾಗೂ ಈ 2R ಸಮಾನಾಂತರವಾಗಿ ಬಂದು ಅದು R ಆಗುತ್ತದೆ ಆ R ಮತ್ತು ಈ R ಸರಣಿಯಲ್ಲಿ ಬಂದು ಒಟ್ಟಾರೆ 2R ಆಗುತ್ತದೆ ಈ 2R ಹಾಗೂ ಈ 2R ಸಮಾನಾಂತರವಾಗಿ ಬಂದು ಅದು R ಆಗುತ್ತದೆ ಈ R ಮತ್ತು ಈ R 2R ಆಗುತ್ತದೆ ಕಡೆಯಲ್ಲಿ ನೀವು ಈ ರೀತಿಯ ಸರ್ಕ್ಯೂಟ್ ಹೊಂದುವಿರಿ ಇದು ಸಮಾನ ಸರ್ಕ್ಯೂಟ್ 2R V ಗೆ ಹೊಂದಿಕೊಂಡಿದ್ದು ಈ ಕಡೆ ಸಮವಾಗಿ 2R ಗ್ರೌಂಡ್ ನ ಸಂಪರ್ಕ ಹೊಂದಿದೆ ಇದು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಆಗಿದ್ದು ಔಟ್ಪುಟ್ ವೋಲ್ಟೇಜ್ V 2R 2R 2R V 2 ಆಗಿರುತ್ತದೆ ಈಗ ಎರಡನೇ ಬಿಟ್ 1 ಎಂದು ಭಾವಿಸೋಣ ಅದರರ್ಥ ನಾನು ಇಲ್ಲಿ V ವೋಲ್ಟೇಜ್ ನೀಡುತ್ತಿದ್ದೇನೆ ಮಿಕ್ಕ 3 ಗ್ರೌಂಡ್ ಆಗಿರುತ್ತವೆ ಮುಂಚಿನ ಸಂದರ್ಭದಲ್ಲಿ ಮಾಡಿದ ತರ್ಕದ ಪ್ರಕಾರ ಈ 2 ರೆಸಿಸ್ಟನ್ಸ್ಗಳು ಸರಣಿಯಲ್ಲಿ ಬರುತ್ತಿವೆ ಆ R ಮತ್ತು ಈ R ಸರಣಿಯಲ್ಲಿ ಬಂದು ಒಟ್ಟಾರೆ ರೆಸಿಸ್ಟನ್ಸ್ 2R ಆಗುತ್ತದೆ ಮತ್ತೆ ಈ 2R ಹಾಗೂ ಈ 2R ಸಮಾನಾಂತರವಾಗಿ ಬಂದು ಅದು R ಆಗುತ್ತದೆ ಆ R ಮತ್ತು ಈ R ಸರಣಿಯಲ್ಲಿ ಬಂದು ಒಟ್ಟಾರೆ 2R ಆಗುತ್ತದೆ ನಾವು ನಮ್ಮ ಸಮಾನ ಸರ್ಕ್ಯೂಟ್ ಈ ರೀತಿ ಕಾಣಿಸುವ ಸ್ಥಿತಿಗೆ ತಲುಪುತ್ತೇವೆ ಇಲ್ಲಿ V ಇದೆ ಇಲ್ಲಿ 2R ಇದೆ ಎಡಭಾಗದಲ್ಲಿ ಸಮಾನ ರೆಸಿಸ್ಟನ್ಸ್ 2R ಇದೆ ಇಲ್ಲಿ ನಾನು ಅವುಗಳನ್ನು ಸಮಾನಾಂತರವಾಗಿ ಸೇರಿಸಲು ಆಗುವುದಿಲ್ಲ ಏಕೆಂದರೆ ಒಂದು ಗ್ರೌಂಡ್ ಜೊತೆಗೆ ಸೇರಿದೆ ಹಾಗೂ ಇನ್ನೊಂದು V ಜೊತೆಗೆ ಸೇರಿದೆ ಮುಂಚಿನ ಸಂಧರ್ಭದಲ್ಲಿ ಎರಡೂ ಗ್ರೌಂಡ್ ಜೊತೆಗೆ ಸೇರಿದ್ದವು ಹಾಗಾಗಿ ನೀವು ಸಮಾನಾಂತರ ಸೂತ್ರ ಬಳಸಬಹುದಾಗಿತ್ತು ಇಲ್ಲಿ ನಾವು ತೆವೆನಿನ್ ಪ್ರಮೇಯವನ್ನುThevenin's theorem ಅನ್ವಯಿಸುತ್ತೇವೆ ತೆವೆನಿನ್ ಪ್ರಮೇಯ ಹೀಗಿದೆ ಈ ರೀತಿ ಸರ್ಕ್ಯೂಟ್ ನಮ್ಮ ಬಳಿ ಇದ್ದು ಈ ಅಂಶವನ್ನು ಗಮನಿಸಿ ಇಡೀ ಸರ್ಕ್ಯೂಟ್ ಅನ್ನು ಅದು ಉತ್ಪತ್ತಿ ಮಾಡುವಷ್ಟು ವೋಲ್ಟೇಜ್ ಇರುವ ಒಂದು ವೋಲ್ಟೇಜ್ ಮೂಲದಿಂದ ಬದಲಿಸಬಹುದು ಮಿಕ್ಕ ಸರ್ಕ್ಯುಟ್ ಬಿಟ್ಟು ಈ ಭಾಗವನ್ನು ಮಾತ್ರ ಗಮನಿಸಿ ವೋಲ್ಟೇಜ್ V2 ಆಗಿರುತ್ತದೆ ಈ ವೋಲ್ಟೇಜ್ 0 ಎಂದು ಭಾವಿಸಿ ಅದನ್ನು ಗ್ರೌಂಡ್ ಗೆ ಜೋಡಿಸಿ ಅದರ ಸಮ ನೋಡಿದರೆ 2R ಬರುತ್ತದೆ ಹಾಗಾಗಿ ಇಲ್ಲಿ ವೋಲ್ಟೇಜ್ V2 ಮತ್ತು ಸರಣಿ ರೆಸಿಸ್ಟನ್ಸ್ 2R ಎಂದು ಭಾವಿಸಬಹುದು ಹಾಗಾಗಿ ಮತ್ತೆ R ಮತ್ತು ಈ R ಸರಣಿಯಲ್ಲಿ ಬಂದು ಒಟ್ಟಾರೆ 2R ಆಗುತ್ತದೆ ಮತ್ತೆ ಈ 2R ಹಾಗೂ ಈ 2R ಸಮಾನಾಂತರವಾಗಿ ಬರುತ್ತವೆ ಇಲ್ಲಿ V 2 ಇದೆ ಇಲ್ಲಿ V 2 ಇಲ್ಲಿ 2R ಮತ್ತು ಗ್ರೌಂಡ್ ಜೊತೆ ಇಲ್ಲಿ 2R ಇದೆ ಮತ್ತೆ ಇದು ವೋಲ್ಟೇಜ್ ಭಾಜಕ ಸರ್ಕ್ಯೂಟ್ ಆಗಿದ್ದು ಒಂದು ಕಡೆ V 2 ಒಂದು ಕಡೆ ಗ್ರೌಂಡ್ ಹಾಗಾಗಿ ಔಟ್ಪುಟ್ V4 ಆಗಿರುತ್ತದೆ ಮುಂಚಿನ ಸಂದರ್ಭದಲ್ಲಿ MSB 1 ಆಗಿದ್ದಾಗ ಇದು V 2 ಆಗಿತ್ತು ಈಗ ಎರಡನೇ MSB 1 ಆದಾಗ ಇದು V 4 ಆಗಿದೆ ಇದು ಅರ್ಧವಾಗುತ್ತಿದೆ ಮುಂದಿನ ಬಿಟ್ ನೋಡೋಣ ನಾನು 0 0 1 0 ಕಳುಹಿಸಿದಾಗ ಏನಾಗುತ್ತದೆ ಮತ್ತೆ ಅದೇ ರೀತಿ ಮೊದಲೆರಡು ರೆಸಿಸ್ಟನ್ಸ್ ಗಳನ್ನು ಸಮಾನಾಂತರವಾಗಿ ಜೋಡಿಸಿ ನಂತರ ಸರಣಿ ಮಾಡಿದಾಗ ಈ ರೀತಿಯ ಸರ್ಕ್ಯೂಟ್ ಬರುತ್ತದೆ ಇಲ್ಲಿ V 2 ಇದೆ ಮತ್ತು ಇದನ್ನು ಸೇರಿಸಿ ತೆವೆನಿನ್ ಪ್ರಮೇಯ ಉಪಯೋಗಿಸಿ ಈಗ ಇಲ್ಲಿ V 2 ಸಿಗುತ್ತದೆ ಮತ್ತು ಇಲ್ಲಿ 2R ಸಿಗುತ್ತದೆ ಮತ್ತೆ ಇಲ್ಲಿ ತೆವೆನಿನ್ ಪ್ರಮೇಯ ಉಪಯೋಗಿಸಿ ಇಲ್ಲಿ ನಿಮಗೆ V 4 ಸಿಗುತ್ತದೆ ಮತ್ತು ಇಲ್ಲಿ 2R ಕಡೆಯಲ್ಲಿ ನಿಮ್ಮ ಬಳಿ ಇರುವ ಸನ್ನಿವೇಶದಲ್ಲಿ ಈ ರೀತಿಯ ಸರ್ಕ್ಯೂಟ್ ಇದೆ ಮತ್ತೆ ಒಂದು ರೆಸಿಸ್ಟನ್ಸ್ ಭಾಜಕ V 4 2R 2R ಗ್ರೌಂಡ್ ಗೆ ಹಾಗಾಗಿ ವೋಲ್ಟೇಜ್ V 8 ಆಗುತ್ತದೆ ನೋಡಿ V 2 V 4 V 8 ಇದು ಅರ್ಧವಾಗುತ್ತಿದೆ ಇನ್ಪುಟ್ 0 0 0 1 ಆಗಿದ್ದಾಗ ಕಡೆಯ ಬಿಟ್ ಗೆ ಇದೇ ರೀತಿ ಆಗುತ್ತದೆಯೋ ಎಂದು ತಿಳಿಯೋಣ ಇಲ್ಲಿ ನೀವು ಮೊದಲ ಹಂತದಿಂದಲೇ ತೆವೆನಿನ್ ಪ್ರಮೇಯವನ್ನು ಉಪಯೋಗಿಸಬೇಕು ಏಕೆಂದರೆ ಒಂದು ಕಡೆ ಗ್ರೌಂಡ್ ಇದೆ ಹಾಗೂ ಮತ್ತೊಂದು ಕಡೆ V ಇದೆ ಇಲ್ಲಿ V 2 ನೀಡಿ ಇದರ ಬದಲು 2R ಜೋಡಿಸಿದರೆ ಈ ರೀತಿಯ ಸರ್ಕ್ಯೂಟ್ ಸಿಗುತ್ತದೆ ಮತ್ತೆ ನಾವು ಇಲ್ಲಿ ತೆವೆನಿನ್ ಪ್ರಮೇಯವನ್ನು ಉಪಯೋಗಿಸಿದಾಗ ನಮಗೆ V4 ಮತ್ತು 2R ಸಿಗುತ್ತದೆ ನೀವು ಮತ್ತೆ ತೆವೆನಿನ್ ಪ್ರಮೇಯವನ್ನು ಉಪಯೋಗಿಸಿದಾಗ ನಿಮಗೆ V 8 ಮತ್ತು 2R ಸಿಗುತ್ತದೆ ಕೊನೆಯದಾಗಿ ನೀವು VX V 16 ಆಗುವುದನ್ನು ನೋಡುವಿರಿ ನೀವು ನೋಡುತ್ತಿರುವ ಹಾಗೆ ಬಿಟ್ ಗಳು MSB ಇಂದ LSB ಗೆ ಬದಲಾಗುತ್ತಿರುವ ಹಾಗೆ ಪ್ರತಿ ಬಿಟ್ ನ ಮೌಲ್ಯ V 2 V 4 V 8 ಮತ್ತು V 16 ಆಗುತ್ತಿದೆ ಈಗ ಪ್ರಶ್ನೆ ಏನೆಂದರೆ ಎಲ್ಲಾ 4 ಬಿಟ್ ಗಳನ್ನು ಒಟ್ಟಿಗೆ ನೀಡಿದಾಗ ಏನಾಗುತ್ತದೆ ಸರ್ಕ್ಯೂಟ್ ಥಿಯರಿಯಲ್ಲಿ ಸೂಪರ್ಪೊಸಿಷನ್ನ ಸಿದ್ಧಾಂತ ಎಂಬ ಪ್ರಸಿದ್ಧ ಪ್ರಮೇಯ ಇದೆ ಒಂದು ರೇಖಾತ್ಮಕ ಸರ್ಕ್ಯೂಟ್ ಗೆ ಹಲವಾರು ಇನ್ಪುಟ್ ಗಳನ್ನು ನೀಡಿದಾಗ ರೆಸಿಸ್ಟನ್ಸ್ ರೇಖಾತ್ಮಕವಾಗಿದ್ದು ಆಗ ಔಟ್ಪುಟ್ ಒಂದೊಂದಾಗಿ ಇನ್ಪುಟ್ ನೀಡಿದಾಗ ಏನು ಔಟ್ಪುಟ್ ಇರುತ್ತದೋ ಅವುಗಳ ಒಟ್ಟು ಮೊತ್ತವಾಗಿರುತ್ತದೆ ಹಾಗಾಗಿ ನೀವು ಒಮ್ಮೆಗೆ ಒಂದೇ ಇನ್ಪುಟ್ ನೀಡುತ್ತಿರುವಿರಿ ಎಂದು ಭಾವಿಸಿ ಲೆಖ್ಖ ಹಾಕಿ ಎಲ್ಲ ವೋಲ್ಟೇಜ್ ಗಳನ್ನೂ ಕೂಡಿಸಿದಾಗ ಅಂತಿಮ ವೋಲ್ಟೇಜ್ ಸಿಗುತ್ತದೆ ಸೂಪರ್ಪೊಸಿಷನ್ ಸಿದ್ಧಾಂತವನ್ನು ಉಪಯೋಗಿಸಿ ನೀವು ಅಂತಿಮ ಔಟ್ಪುಟ್ ಕಂಡುಹಿಡಿಯಲು ಈ ಸರ್ಕ್ಯೂಟ್ ಅನ್ನು ಬಳಸಬಹುದಾಗಿದೆ ನಿಮಗೆ ಈ ರೀತಿಯ ಸೂತ್ರ ಸಿಗುತ್ತದೆ VA D ಗೆ ಅನುಪಾತದಲ್ಲಿದೆ ಆದ್ದರಿಂದ ಸಾಮಾನ್ಯವಾಗಿ N ಬಿಟ್ ಡಿ ಎ ಪರಿವರ್ತಕಕ್ಕಾಗಿ ನೀವು k ಸ್ಥಾನದ ಬಿಟ್ ಅನ್ನು ನೋಡಿದರೆ ಕೊಡುಗೆ ಸಾಮಾನ್ಯವಾಗಿ V 2N k ಆಗಿರುತ್ತದೆ ಗಮನಿಸಬೇಕಾದ ಅಂಶವೆಂದರೆ ನಾವು ಬಳಸುತ್ತಿರುವ STM32F01 ಬೋರ್ಡ್ಗಳಲ್ಲಿ ಡಿ ಎ ಪರಿವರ್ತಕಕ್ಕೆ ಯಾವುದೇ ಬೆಂಬಲವಿಲ್ಲ ಆದರೆ ಬೋರ್ಡ್ನಲ್ಲಿ ಈಗಾಗಲೇ ಪಿಡಬ್ಲ್ಯೂಎಂ ಸಾಮರ್ಥ್ಯವಿದೆ ಮತ್ತು ಪಿ ಡಬ್ಲ್ಯೂ ಎಂ ಅನ್ನು ಬಳಸುವುದರಿಂದ ನಾವು ಡಿ ಎ ಪರಿವರ್ತನೆಗೆ ಹೋಲುವಂತೆ ಯಾವುದಾದರೂ ಪ್ರಕ್ರಿಯೆಯನ್ನು ಮಾಡಬಹುದು ನಾವು ಕರ್ತವ್ಯ ಚಕ್ರವನ್ನು ಡಿ ಎ ಪರಿವರ್ತಕದ ಔಟ್ಪುಟ್ನಂತೆಯೇ ಸಮಾನ ಸರಾಸರಿ ವೋಲ್ಟೇಜ್ ಆಗಿ ಪರಿವರ್ತಿಸಬಹುದು 12 ಬಿಟ್ ಡಿ ಎ ಪರಿವರ್ತಕವನ್ನು ಬೋರ್ಡ್ನಲ್ಲಿ ನಿರ್ಮಿಸಲಾದ ಇನ್ನೂ ಕೆಲವು ಕುಟುಂಬಗಳಿವೆ ಇದರ ಜೊತೆಗೆ ನಾವು ಈ ಉಪನ್ಯಾಸದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಇದರಲ್ಲಿ ನಾವು ಡಿಜಿಟಲ್ ಇಂದ ಅನಲಾಗ್ ಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಯ ಬಗ್ಗೆ ಚರ್ಚಿಸಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ಅನಲಾಗ್ ಇಂದ ಡಿಜಿಟಲ್ ಗೆ ಪರಿವರ್ತಿಸುವುದರ ಬಗ್ಗೆ ಚರ್ಚಿಸೋಣ ಧನ್ಯವಾದಗಳು